ಗೆಫಿ ಮೂಲ ಮುಕ್ತ ಜಾಲ ವಿಶ್ಲೇಷಣೆ ಮತ್ತು ದೃಶ್ಯೀಕರಣ ಸಾಫ್ಟ್ವೇರ್ ಆಗಿದೆ ಗೆಫಿಯನ್ನು ಶೈಕ್ಷಣಿಕ ಪತ್ರಿಕೋದ್ಯಮ ಡಿಜಿಟಲ್ ಮಾನವಿಕ ಇತ್ಯಾದಿಗಳಲ್ಲಿ ಹಲವಾರು ಸಂಶೋಧನಾ ಯೋಜನೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಗೆಫಿ ಫೇಸ್ಬುಕ್ ಮತ್ತು ಟ್ವಿಟರ್ನಂತಹ ಸಾಮಾಜಿಕ ಜಾಲತಾಣಗಳ ಡೇಟಾವನ್ನು ನೀಡುತ್ತದೆ ಮತ್ತು ರೇಖಾಚಿತ್ರಗಳು ಮತ್ತು ಕ್ಲಸ್ಟರ್ಗಳನ್ನು ಇದರಿಂದ ರಚಿಸಬಹುದು ಈ ಉಪನ್ಯಾಸದಲ್ಲಿ ನಾವು ಗೆಫಿಅನ್ನು ಹೇಗೆ ಬಳಸಬೇಕೆಂದು ವಿವರವಾಗಿ ಕಲಿಯುತ್ತೇವೆ ಗೆಫಿಲ್ಲಿ ಡೇಟಾವನ್ನು ತುಂಬುವುದು ಹೇಗೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಪ್ರಾರಂಭಿಸೋಣ ಗೆಫಿ ಹಲವು ರೂಪದ ಮಾಹಿತಿಯನ್ನು ಓದಬಹುದು ಅಂದರೆ gml graphml pajek net ಫೈಲ್ ಮತ್ತು uci net dl ರೂಪಗಳು ಸೇರಿದಂತೆ ಆಗಿದೆ ಫೈಲ್ಗೆ ಹೋಗಿ ನಂತರ ಓಪನ್ಅನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆರೆಯಬಹುದು ನೀವು ಕೆಳಕಂಡ ಪಟ್ಟಿಯಿಂದ ಕ್ಲಿಕ್ ಮಾಡುವ ಮೂಲಕ ಬೆಂಬಲಿತ ವಿವಿಧ ರೂಪದ ಫೈಲ್ ಪಟ್ಟಿಯನ್ನು ಸಹ ನೋಡಬಹುದು ಗೆಫಿ excel ಮತ್ತು csv ಫೈಲ್ಗಳನ್ನು ಸಹ ಓದಬಹುದು csv ನಿಂದ ಡೇಟಾವನ್ನು ಆಮದು ಮಾಡಲು ನೀವು ಸಾಮಾನ್ಯವಾಗಿ ಎರಡು ಫೈಲ್ಗಳನ್ನು ಸಿದ್ಧಪಡಿಸಬೇಕಾಗುತ್ತದೆ ಒಂದು ನೋಡ್ಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತದೆ ಮತ್ತು ಇನ್ನೊಂದು ಅಂಚಿನ ಪಟ್ಟಿ ಮತ್ತು ಅಂಚಿನ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತದೆ ನೋಡ್ಗಳನ್ನು ಹೊಂದಿರುವ csv ಫೈಲ್ ಅನನ್ಯ ನೋಡ್ ಗುರುತುಗಳನ್ನು ಹೊಂದಿರುವ ಗುರುತಿನ ಕಾಲಮ್ ಅನ್ನು ಸೇರಿಸುವ ಅಗತ್ಯವಿದೆ ಅಂಚಿನ ಪಟ್ಟಿ csv ಪ್ರತಿ ಅಂಚಿಗೆ ಪ್ರಾರಂಭ ಮತ್ತು ಅಂತಿಮ ನೋಡ್ನ ನೋಡ್ ಗುರುತುಗಳನ್ನು ಒಳಗೊಂಡಿರುವ ಮೂಲ ಮತ್ತು ಗುರಿಯ ಶೀರ್ಷಿಕೆಯ ಕಾಲಮ್ಗಳನ್ನು ಹೊಂದಿರಬೇಕು ಹೆಚ್ಚುವರಿಯಾಗಿ ನಿರ್ದೇಶಿಸಲಾದ ಅಥವಾ ನಿರ್ದೇಶಿಸದ ಪ್ರತಿಯೊಂದು ಅಂಚಿನ ಪ್ರಕಾರವನ್ನು ಸೂಚಿಸುವ ಮಾದರಿ ಎಂಬ ಕಾಲಮ್ ಅನ್ನು ಸಹ ನೀವು ಸೇರಿಸಬಹುದು ಸಾಮಾಜಿಕ ಜಾಲತಾಣ ವಿಶ್ಲೇಷಣೆಯ ಹಿಂದಿನ ಉಪನ್ಯಾಸದಲ್ಲಿ ನಾವು ಈಗಾಗಲೇ graphml ಸ್ವರೂಪದ ಬಗ್ಗೆ ಕಲಿತಿದ್ದೇವೆ ಈ ವಿವರಣೆಗಾಗಿ ಈಗಾಗಲೇ ಅಸ್ತಿತ್ವದಲ್ಲಿರುವ gml ಫೈಲ್ ಅನ್ನು ತೆರೆಯೋಣ ಡೇಟಾ ಸರಿಯಾದ ರೂಪದಲ್ಲಿದೆ ಗೆಫಿ ನೀವು ನೋಡ್ಗಳ ಸಂಖ್ಯೆಯನ್ನುಸಂಖ್ಯೆಮಾಹಿತಿಗಳ ಸಾರಾಂಶ ಅಂಚಿನ ಅಂಚಿನಿಂದ ಬಗ್ಗೆ ಇತರ ಮಾಹಿತಿ ನೀಡುತ್ತದೆ OK ಕ್ಲಿಕ್ ಮಾಡಿ ಯಶಸ್ವಿಯಾಗಲು ಫೈಲ್ಅನ್ನು ಆಮದು ಮಾಡಿಕೊಳ್ಳಿ ಈಗ ನಾವು ಗೆಫಿನಲ್ಲಿರುವ ಡೇಟಾ ಪ್ರಯೋಗಾಲಯ ಟ್ಯಾಬ್ಗೆ ಹೋಗುವ ಮೂಲಕ ಡೇಟಾವನ್ನು ವೀಕ್ಷಿಸಬಹುದು ಬಲಭಾಗದಲ್ಲಿ ಎರಡು ಟ್ಯಾಬ್ಗಳನ್ನು ಹೊಂದಿರುವ ಡೇಟಾ ಟೇಬಲ್ ಇದೆ ಎಂದು ನೀವು ನೋಡ್ಗಳು ಮತ್ತು ಅಂಚುಗಳು ನೋಡಬಹುದು ನೋಡ್ಗಳ ಟ್ಯಾಬ್ ನೋಡ್ಗಳು ಮತ್ತು ನೋಡ್ ಗುಣಲಕ್ಷಣಗಳಿಗಾಗಿ ಡೇಟಾ ಟೇಬಲ್ ಅನ್ನು ಒಳಗೊಂಡಿದೆ ಮತ್ತು ಅಂಚುಗಳ ಟ್ಯಾಬ್ ಮತ್ತು ಅಂಚಿನ ಗುಣಲಕ್ಷಣಗಳಿಗಾಗಿ ಡೇಟಾ ಟೇಬಲ್ ಅನ್ನು ಒಳಗೊಂಡಿದೆ excel ಅಥವಾ csv ಫೈಲ್ಗಳಿಂದ ನೇರವಾಗಿ ನೋಡ್ಗಳು ಮತ್ತು ಅಂಚುಗಳ ಡೇಟಾವನ್ನು ಆಮದು ಪಡೆಯಲು ಬಳಸಲಾಗುವ ಸ್ಪ್ರೆಡ್ಶೀಟ್ ಬಟನ್ ಅನ್ನು ಸಹ ನೀವು ಗಮನಿಸಬಹುದು ಕೆಳಭಾಗದಲ್ಲಿರುವ ಫಲಕವು ಡೇಟಾ ಕಾಲಮ್ಗಳನ್ನು ಕುಶಲತೆಯಿಂದ ನಿರ್ವಹಿಸಲು ಮತ್ತು ಡೇಟಾವನ್ನು ಮಾರ್ಪಡಿಸಲು ನಿಮಗೆ ಸಹಾಯ ಮಾಡುತ್ತದೆ ಅವುಗಳ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮತ್ತು ಅವುಗಳ ಹೊಸ ಮೌಲ್ಯಗಳನ್ನು ಬರೆಯುವ ಮೂಲಕ ನೀವು ವೈಯಕ್ತಿಕ ಮೌಲ್ಯಗಳನ್ನು ನೇರವಾಗಿ ಬದಲಾಯಿಸಬಹುದು ಉದಾಹರಣೆಗೆ ನಾವು ನೋಡ್ಗಳ ಟೇಬಲ್ಗೆ ಹೋಗೋಣ ಮತ್ತು ಮೊದಲ ಸಾಲಿನ ಸ್ನೇಹಿತರ ಸಂಖ್ಯೆಯನ್ನು 186 ರಿಂದ 188 ಕ್ಕೆ ಬದಲಾಯಿಸೋಣ ಈಗ ಜಾಲತಾಣ ಅಳತೆಗಳನ್ನು ಲೆಕ್ಕಾಚಾರ ಮಾಡಲು ಮತ್ತು ಜಾಲತಾಣ ದೃಶ್ಯೀಕರಣವನ್ನು ಹೊಂದಿಸಲು ಓವರ್ ವ್ಯೂ ಟ್ಯಾಬ್ ಅನ್ನು ನೋಡೋಣ ಒಮ್ಮೆ ನೀವು ಓವರ್ ವ್ಯೂ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿದರೆ ಮಧ್ಯದಲ್ಲಿ ಖಾಲಿ ಜಾಗದಲ್ಲಿ ನಿಮ್ಮ ಡೇಟಾದ ದೃಶ್ಯೀಕರಣವನ್ನು ನೀವು ಗಮನಿಸಬಹುದು ಓವರ್ ವ್ಯೂ ಟ್ಯಾಬ್ ನೋಟ ನಕ್ಷೆ ಮತ್ತು ಹಲವಾರು ದೃಶ್ಯೀಕರಣದ ಬಣ್ಣ ಗಾತ್ರ ಮತ್ತು ಗುಣಲಕ್ಷಣಗಳನ್ನು ಬದಲಾಯಿಸಲು ಪಟ್ಟಿಗಳಂತಹ ಆಯ್ಕೆಗಳನ್ನು ಹೊಂದಿದೆ ಅವುಗಳಲ್ಲಿ ಪ್ರತಿಯೊಂದನ್ನು ಒಂದೊಂದಾಗಿ ನೋಡೋಣ ಮೇಲಿನ ಎಡಭಾಗದಲ್ಲಿ ಗೋಚರಿಸುವಿಕೆಯ ಟ್ಯಾಬ್ ಆಧಾರದ ಮೇಲೆ ವರ್ಗೀಯ ಮತ್ತು ನಿರಂತರ ಗುಣಲಕ್ಷಣಗಳ ನೋಡ್ ಅಂಚಿನ ಬಣ್ಣ ಮತ್ತು ಗಾತ್ರವನ್ನು ಬದಲಾಯಿಸಲು ನಿಮಗೆ ಅನುಮತಿಸುತ್ತದೆ ಆಯ್ಕೆಗಳ ಮೂಲಕ ಹೋಗುವ ಮೂಲಕ ನೀವು ವಿವಿಧ ದೃಶ್ಯ ಗುಣಲಕ್ಷಣಗಳನ್ನು ಆಯ್ಕೆ ಮಾಡಬಹುದು ಲಭ್ಯವಿರುವ ನಕ್ಷೆ ಅಲ್ಗಾರಿದಮ್ಗಳಲ್ಲಿ ಒಂದನ್ನು ಆಯ್ಕೆ ಮಾಡಲು ಮತ್ತು ಒಗ್ಗಿಸಲು ನಕ್ಷೆ ಟ್ಯಾಬ್ ನಿಮಗೆ ಸಹಾಯ ಮಾಡುತ್ತದೆ ದೃಶ್ಯೀಕರಣದ ಎಡಭಾಗದಲ್ಲಿರುವ ವಿವಿಧ ಆಯ್ಕೆಗಳು ನೋಡ್ಗಳು ಮತ್ತು ಅಂಚುಗಳ ಸಂವಾದಾತ್ಮಕ ಆಯ್ಕೆಯೊಂದಿಗೆ ನಿಮಗೆ ಸಹಾಯ ಮಾಡುತ್ತವೆ ಮತ್ತು ನೋಡ್ಗಳು ಮತ್ತು ಅಂಚುಗಳ ಗಾತ್ರ ಮತ್ತು ಬಣ್ಣವನ್ನು ಹಸ್ತಚಾಲಿತವಾಗಿ ಬದಲಾಯಿಸಲು ನಿಮಗೆ ಅನುಮತಿಸುತ್ತದೆ ಅಂಚಿನ ಪೆನ್ಸಿಲ್ ಮತ್ತು ನೋಡ್ ಪೆನ್ಸಿಲ್ ನಿಮಗೆ ಸಹಾಯ ಮಾಡಬಹುದು ನೀವು ಗ್ರಂಥಿಗಳು ಮತ್ತು ಅಂಚುಗಳ ಕೈಯಾರೆ ಸೇರಿಸಲು ಸಹಾಯ ಕೆಳಭಾಗದಲ್ಲಿರುವ ಆಯ್ಕೆಗಳು ನೋಡ್ಗಳು ಮತ್ತು ಅಂಚುಗಳ ಗುಣಲಕ್ಷಣಗಳ ಬಣ್ಣ ಮತ್ತು ಗಾತ್ರವನ್ನು ಮರುಗಾತ್ರಗೊಳಿಸಲು ನಿಮಗೆ ಅನುಮತಿಸುತ್ತದೆ ಬಲಭಾಗದಲ್ಲಿ ಕೆಳಗಡೆ ಇರುವಂತಹ ಮೇಲೆ ನೋಡುತ್ತಿರುವ ಬಾಣ ಕ್ಲಿಕ್ ಮಾಡಿ ಫಲಕ ವಿಸ್ತರಿಸಬಹುದು ಎಲ್ಲಾ ನೋಡ್ಗಳ ಅಂಚುಗಳು ಮತ್ತು ಗುರುತುಗಳಿಗೆ ಅನ್ವಯಿಸುವ ಬಣ್ಣ ಗಾತ್ರ ಮತ್ತು ಇತರ ಗುಣಲಕ್ಷಣಗಳನ್ನು ಬದಲಾಯಿಸಲು ಈ ಫಲಕವು ನಿಮಗೆ ಸಹಾಯ ಮಾಡುತ್ತದೆ ಈಗ ನಾವು ಬಲಭಾಗದಲ್ಲಿರುವ ಸೋಸುವಿಕೆಗಳು ಮತ್ತು ಅಂಕಿಅಂಶಗಳ ಟ್ಯಾಬ್ ಅನ್ನು ನೋಡೋಣ ನೀವು ನಿಮ್ಮ ಜಾಲತಾಣನಿಂದ ನಿರ್ದಿಷ್ಟ ನೋಡ್ಗಳು ಮತ್ತು ಅಂಚುಗಳನ್ನು ಆಯ್ಕೆ ಮಾಡಲು ಸೋಸುವಿಕೆಗಳನ್ನು ಅನ್ವಯಿಸಬಹುದು ಶೋಧಕಗಳು ಎಳೆಯಲು ಮತ್ತು ಬಿಡಲು ನಿರ್ದಿಷ್ಟವಾದ ಜಾಗದಲ್ಲಿ ಸೋಸುವಿಕೆ ಅನ್ವಯಿಸಲಾಗಿದೆ ಗುಣಲಕ್ಷಣಗಳ ಆಧಾರದ ಮೇಲೆ ಹಲವಾರು ಸೋಸುವಿಕೆಗಳಿವೆ ಸಮಾನವು ನಿರ್ದಿಷ್ಟ ಗುಣಲಕ್ಷಣ ಮೌಲ್ಯಗಳೊಂದಿಗೆ ಅಂಶಗಳನ್ನು ಆಯ್ಕೆ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ವಿಭಜನಾ ಸೋಸುವಿಕೆ ವಿವಿಧ ಹಂತದ ವರ್ಗೀಯ ಗುಣಲಕ್ಷಣಗಳನ್ನು ಆಯ್ಕೆ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಶ್ರೇಣಿಯ ಸೋಸುವಿಕೆ ನೀವು ನೋಡ್ಗಳು ಮತ್ತು ಅಂಚುಗಳ ಆಯ್ಕೆ ಮೌಲ್ಯಗಳೊಂದಿಗೆ ಒಂದು ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ಗುಣಲಕ್ಷಣ ಮಾಡಬಹುದು ಉದಾಹರಣೆಗೆ 100 ರಿಂದ 1000 ರ ನಡುವಿನ ಅನುಯಾಯಿಗಳು ಆಗಿರಬಹುದು ಅಂಚುಗಳ ಆಧಾರದ ಮೇಲೆ ಸೋಸುವಿಕೆಗಳು ಅಂಚಿನ ತೂಕ ಅಂಚಿನ ಪ್ರಕಾರ ಮತ್ತು ಸ್ವಯಂ ಚಾಲಿತಗಳಂತಹ ವಿಭಿನ್ನ ಗುಣಲಕ್ಷಣಗಳೊಂದಿಗೆ ಅಂಚುಗಳನ್ನು ಆಯ್ಕೆ ಮಾಡಲು ನಿಮಗೆ ಅನುಮತಿಸುತ್ತದೆ ಟೊಪಾಲಜಿ ಸೋಸುವಿಕೆ ಅನುಮತಿಸುತ್ತದೆ ಘಟಕಗಳು k ಮೂಲಗಳು ಪದವಿ ವ್ಯಾಪ್ತಿ ಮುಂತಾದವು ಜಾಲತಾಣ ರಚನೆ ಆಧರಿಸಿ ಇರುತ್ತದೆ ಇತರ ಸೋಸುವಿಕೆಗಳನ್ನು ವಿವಿಧ ರೀತಿಯಲ್ಲಿ ಸಂಯೋಜಿಸಲು ನಿರ್ವಾಹಕ ನಿಮಗೆ ಅನುಮತಿಸುತ್ತದೆ ಉದಾಹರಣೆಗೆ ನಿಮ್ಮ ಛೇದಕ ಒಕ್ಕೂಟ ಅಭಿನಂದನೆ ಇತ್ಯಾದಿಗಳನ್ನು ಹುಡುಕಬೇಕು ಈಗ ನಾವು ಅಂಕಿಅಂಶಗಳ ಟ್ಯಾಬ್ ಅನ್ನು ನೋಡೋಣ ಇದನ್ನು ಜಾಲತಾಣ ನೋಡ್ ಅಂಚಿನ ಅಂಕಿಅಂಶಗಳನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುತ್ತದೆ ಒಮ್ಮೆ ನೀವು ಈ ಅಂಕಿಅಂಶಗಳ ಟ್ಯಾಬ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಮೌಲ್ಯವನ್ನು ಲೆಕ್ಕಾಚಾರ ಮಾಡಬಹುದಾದ ವಿವಿಧ ಅಳತೆಗಳನ್ನು ನೀವು ನೋಡಲು ವೈಯಕ್ತಿಕ ರನ್ ಬಟನ್ ಅನ್ನು ಆರಂಭಿಸುವ ಮೂಲಕ ಸಾಧ್ಯವಾಗುತ್ತದೆ ನಮ್ಮ ಡೇಟಾಕ್ಕಾಗಿ ಈ ಕ್ರಮಗಳ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು ಪ್ರಯತ್ನಿಸೋಣ ಸರಾಸರಿ ಮೌಲ್ಯವನ್ನು ಲೆಕ್ಕಾಚಾರ ಮಾಡುವ ಮೂಲಕ ಪ್ರಾರಂಭಿಸೋಣ ಒಮ್ಮೆ ನೀವು ರನ್ ಅನ್ನು ಕ್ಲಿಕ್ ಮಾಡಿದರೆ ಮೌಲ್ಯದ ವರದಿಯನ್ನು ರಚಿಸಲಾಗುತ್ತದೆ ಅದು ನಿಮಗೆ ಸರಾಸರಿ ಮೌಲ್ಯವನ್ನು ತಿಳಿಸುತ್ತದೆ ನಮ್ಮ ಸಂದರ್ಭದಲ್ಲಿ ಇದು 17 577 ಆಗಿದೆ ಮತ್ತು ನಿಮಗೆ ಮೌಲ್ಯ ವಿತರಣಾ ರೇಖಾಚಿತ್ರ ಅನ್ನು ಸಹ ನೀಡುತ್ತದೆ ಅಲ್ಲಿ x ಅಕ್ಷವು ಡಿಗ್ರಿ ವಿತರಣೆಯ ಮೌಲ್ಯವಾಗಿದೆ ಮತ್ತು y ಮೌಲ್ಯವು ನಿರ್ದಿಷ್ಟ ಪದವಿ ವಿತರಣೆಯೊಂದಿಗೆ ನೋಡ್ಗಳ ಸಂಖ್ಯೆಯಾಗಿದೆ ಇದು ಇನ್ ಮತ್ತು ಔಟ್ ಮೌಲ್ಯಗಳು ಆಗಿರುತ್ತವೆ ಮತ್ತು ಅದಕ್ಕೆ ಅನುಗುಣವಾದ ವಿತರಣೆಗಳ ನಿರ್ದಿಷ್ಟ ವರದಿಗಳನ್ನು ನೀಡುತ್ತದೆ ಮುಂದೆ ಸರಾಸರಿ ತೂಕದ ಮೌಲ್ಯವನ್ನು ಗಮನಿಸೋಣ ನಮ್ಮ ಡೇಟಾದಲ್ಲಿ ಅಂಚುಗಳ ತೂಕವು ಒಂದಾಗಿದೆ ಆದ್ದರಿಂದ ರೇಖಾಚಿತ್ರ ನೇರ ರೇಖೆಯಾಗಿದೆ ಮುಂದೆ ನಾವು ಜಾಲತಾಣ ವ್ಯಾಸವನ್ನು ನೋಡೋಣ ಜಾಲತಾಣ ವ್ಯಾಸವು ಎಲ್ಲಾ ಜೋಡಿ ನೋಡ್ಗಳ ನಡುವಿನ ಸರಾಸರಿ ಅಂತರವಾಗಿದೆ ನಾವು ನಿರ್ದೇಶಿಸಿದ ಜಾಲತಾಣವನ್ನು ಹೊಂದಿರುವುದರಿಂದ ನಾವು ನಿರ್ದೇಶಿಸಿದ ಆಯ್ಕೆಯನ್ನು ಆಯ್ಕೆ ಮಾಡುತ್ತೇವೆ ಮತ್ತು OK ಕ್ಲಿಕ್ ಮಾಡುತ್ತೇವೆ ಇದು ರೇಖಾಚಿತ್ರ ಈ ಸರಾಸರಿ ಜಾಲತಾಣದ ವ್ಯಾಸ 9 ದೂರ ಎಂದು ವರದಿ ನೀಡುತ್ತದೆ ಈಗ ನಾವು ರೇಖಾಚಿತ್ರ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡೋಣ ರೇಖಾಚಿತ್ರ ಸಾಂದ್ರತೆಯು ಜಾಲತಾಣದ ಎಷ್ಟು ಹತ್ತಿರದಲ್ಲಿದೆ ಎಂಬುದನ್ನು ಅಳೆಯುತ್ತದೆ ಸಂಪೂರ್ಣ ಜಾಲತಾಣ ಎಂದರೆ ರೇಖಾಚಿತ್ರನಲ್ಲಿರುವ ಎಲ್ಲಾ ನೋಡ್ಗಳು ಒಂದಕ್ಕೊಂದು ಸಂಪರ್ಕ ಹೊಂದಿವೆ ನೀವು OK ಕ್ಲಿಕ್ ಮಾಡಿ ಮತ್ತು ನಮ್ಮ ಈ ಸಂದರ್ಭದಲ್ಲಿ ಈಗ ರೇಖಾಚಿತ್ರದ ಸಾಂದ್ರತೆಯು 0 046 ಆಗಿದೆ ಈಗ ನಾವು ಮಾಡ್ಯುಲಾರಿಟಿಯನ್ನು ಲೆಕ್ಕಾಚಾರ ಮಾಡೋಣ ಮಾಡ್ಯುಲಾರಿಟಿ ಎನ್ನುವುದು ಜಾಲತಾಣದಲ್ಲಿರುವ ಸಮುದಾಯಗಳಿಗೆ ಅಳತೆಯಾಗಿದೆ ಇದನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ಈಗಾಗಲೇ ಒಳಗೊಂಡಿದೆ ನಮ್ಮ ಡೇಟಾಗಾಗಿ ನಾವು ತೂಕದ ಬಳಕೆಯ ಆಯ್ಕೆಯನ್ನು ಆರಿಸಿಕೊಳ್ಳುವುದಿಲ್ಲ ಏಕೆಂದರೆ ನಾವು ತೂಕದ ರೇಖಾಚಿತ್ರ ಹೊಂದಿಲ್ಲ ಮತ್ತು OK ಕ್ಲಿಕ್ ಮಾಡುತ್ತೇವೆ ಈ ಸಂದರ್ಭದಲ್ಲಿ ಸಮುದಾಯಗಳ ಸಂಖ್ಯೆಗಳು 18 ಮತ್ತು ಮಾಡ್ಯುಲಾರಿಟಿ ಮೌಲ್ಯ 0 374 ಎಂದು ನಾವು ನೋಡಬಹುದು ಈಗ ನಾವು ಶ್ರೇಣಿಯನ್ನು ಲೆಕ್ಕಾಚಾರ ಮಾಡೋಣ ನೀವು ಪುಟ ಶ್ರೇಣಿಯ ಅಲ್ಗಾರಿದಮ್ ಪ್ರಕಾರ p ಮತ್ತು ಎಪ್ಸಿಲಾನ್ ಮೌಲ್ಯಗಳನ್ನು ಬದಲಾಯಿಸಬಹುದು ಅಥವಾ ಸಾಮಾನ್ಯವಾಗಿ ಇರಿಸಿಕೊಳ್ಳಿ ಮತ್ತು OK ಕ್ಲಿಕ್ ಮಾಡಿ ಇದು ನಿಮ್ಮ ರೇಖಾಚಿತ್ರಗಳಿಗಾಗಿ ಪುಟ ಶ್ರೇಣಿಯ ಅಲ್ಗಾರಿದಮ್ನ ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡುತ್ತದೆ ನಮ್ಮ ಡೇಟಾದಲ್ಲಿ ಎಷ್ಟು ಸಂಪರ್ಕಿತ ಘಟಕಗಳಿವೆ ಎಂದು ನೋಡೋಣ OK ಕ್ಲಿಕ್ ಮಾಡಿ ನಾವು 65 ಬಲವಾಗಿ ಸಂಪರ್ಕಿತ ಘಟಕಗಳನ್ನು ಹೊಂದಿದ್ದೇವೆ ಎಂದು ನಾವು ನೋಡಬಹುದು ಮತ್ತು ಡೇಟಾದಲ್ಲಿ 14 ದುರ್ಬಲವಾಗಿ ಸಂಪರ್ಕಗೊಂಡಿರುವ ಘಟಕಗಳು ಇದೆ ಈಗ ಸಹ ನೋಡ್ ನಿರ್ದಿಷ್ಟ ಲಕ್ಷಣಗಳು ಸರಾಸರಿ ಹೊಂದಿದೆ ಕ್ಲಸ್ಟರಿಂಗ್ ಗುಣಾಂಕ ನೋಡೋಣ ರನ್ ಮೇಲೆ ಕ್ಲಿಕ್ ಮಾಡೋಣ ಐಗನ್ ವೆಕ್ಟರ್ ನೋಡ್ಗಳ ಕೇಂದ್ರೀಯತೆಯನ್ನು ಸಹ ಲೆಕ್ಕಾಚಾರ ಮಾಡೋಣ ಒಮ್ಮೆ ಈ ಕ್ರಮಗಳನ್ನು ಲೆಕ್ಕಾಚಾರ ಮಾಡಿದರೆ ಇವುಗಳಲ್ಲಿ ಹಲವು ಡೇಟಾ ಪ್ರಯೋಗಾಲಯದಲ್ಲಿ ಲಭ್ಯವಿರುತ್ತವೆ ಮತ್ತು ದೃಶ್ಯೀಕರಣಕ್ಕಾಗಿಯೂ ಬಳಸಬಹುದು ಉದಾಹರಣೆಗೆ ಲೆಕ್ಕಾಚಾರ ಮಾಡಿದ ನಂತರ ಐಗನ್ ವೆಕ್ಟರ್ ಕೇಂದ್ರೀಯತೆಯನ್ನು ನಿರ್ದಿಷ್ಟ ಗುಣಲಕ್ಷಣದ ಆಧಾರದ ಮೇಲೆ ನೋಡ್ಗಳನ್ನು ಮರುಗಾತ್ರಗೊಳಿಸಲು ಇದು ನಿಮ್ಮನ್ನು ಅನುಮತಿಸುತ್ತದೆ ಅದನ್ನು ಎಡ ಫಲಕದಲ್ಲಿ ನಾವು ನೋಡಬಹುದು ನಾವು ನೋಡ್ಗಳ ಗುಣಲಕ್ಷಣಗಳಿಗೆ ಹೋಗೋಣ ಮತ್ತು ಬಲವಾಗಿ ಸಂಪರ್ಕಗೊಂಡಿರುವ ಘಟಕಗಳು ಐಗನ್ ವೆಕ್ಟರ್ ಕೇಂದ್ರೀಯತೆ ನಾವು ನೋಡಬಹುದು ನಾವು ಇದೀಗ ಲೆಕ್ಕಾಚಾರ ಮಾಡಿದ ಎಲ್ಲಾ ಕ್ರಮಗಳನ್ನು ನೀವು ನೋಡಲು ಸಾಧ್ಯವಾಗುತ್ತದೆ ಕ್ಲಸ್ಟರಿಂಗ್ ನಂತಹ ಸಹ ಸಮರ್ಥ ಇತ್ಯಾದಿ ಸಾಧ್ಯವಾಗುತ್ತದೆ ಈ ಎಲ್ಲಾ ಆಯ್ಕೆಗಳು ಹಿಂದೆ ಇರಲಿಲ್ಲ ಈಗ ನಾವು ಸೋಸುವಿಕೆಗಳು ಮತ್ತು ಅಂಕಿಅಂಶಗಳ ಟ್ಯಾಬ್ ಅನ್ನು ಕುಗ್ಗಿಸೋಣ ಮತ್ತು ಡೇಟಾದ ದೃಶ್ಯೀಕರಣದೊಂದಿಗೆ ಸ್ವಲ್ಪ ಆಟವಾಡೋಣ ಪ್ರಸ್ತುತ ಡೇಟಾವು ತುಂಬಾ ದಟ್ಟವಾಗಿರುವುದರಿಂದ ನೋಡ್ಗಳು ಮತ್ತು ಅಂಚುಗಳು ಎಲ್ಲಾ ಮಿಶ್ರಣವಾಗಿದೆ ಆದ್ದರಿಂದ ನಾವು ಒಂದು ನಕ್ಷೆಯನ್ನು ಆಯ್ಕೆ ಮಾಡೋಣ ಇದರಿಂದ ನಾವು ಡೇಟಾವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನೋಡಬಹುದು ನಕ್ಷೆ ಆಯ್ಕೆಮಾಡಿ ಕೆಳಗಿನ ಪಟ್ಟಿಯನ್ನು ಮೇಲೆ ಕ್ಲಿಕ್ ಮಾಡಿ ಮತ್ತು ಫ್ರೂಚರ್ಮ್ಯಾನ್ ರೆನ್ಗೋಲ್ಡ್ ಅಲ್ಗಾರಿದಮ್ ಅನ್ನು ಆಯ್ಕೆ ಮಾಡುತ್ತೇವೆ ತದನಂತರ ರನ್ ಕ್ಲಿಕ್ ಮಾಡುತ್ತೇವೆ ಅಲ್ಗಾರಿದಮ್ ಸ್ವಲ್ಪ ಸಮಯದವರೆಗೆ ರನ್ ಆಗಲಿ ಮತ್ತು ಅದು ಸ್ಥಿರವಾಗಿ ಕಾಣಲು ಪ್ರಾರಂಭಿಸಿದ ನಂತರ ನಿಲ್ಲಿಸು ಕ್ಲಿಕ್ ಮಾಡಿ ಈಗ ನಾವು ಲೆಕ್ಕಾಚಾರ ಮಾಡಿದ ವಿವಿಧ ಗುಣಲಕ್ಷಣಗಳ ಆಧಾರದ ಮೇಲೆ ನೋಡ್ಗಳು ಮತ್ತು ಅಂಚುಗಳ ಗಾತ್ರವನ್ನು ಸರಿಹೊಂದಿಸೋಣ ನಾವು ಮೊದಲು ನೋಡ್ಗಳ ಗಾತ್ರವನ್ನು ಬದಲಾಯಿಸೋಣ ಗೋಚರಿಸುವಿಕೆಯ ಟ್ಯಾಬ್ನಲ್ಲಿ ಮೇಲಿನ ಎಡಭಾಗದಲ್ಲಿ ನೋಡ್ಗಳ ಮೇಲೆ ಕ್ಲಿಕ್ ಮಾಡಿ ನಂತರ ಬಲಭಾಗದ ಆಯ್ಕೆಗಳಿಂದ ಗಾತ್ರವನ್ನು ಆಯ್ಕೆಮಾಡಿ ಗುಣಲಕ್ಷಣದ ಮೇಲೆ ಕ್ಲಿಕ್ ಮಾಡಿ ಮತ್ತು ಗುಣಲಕ್ಷಣವನ್ನು ಆಯ್ಕೆ ಮಾಡೋಣ ನಾವು ನಿರ್ದಿಷ್ಟ ನೋಡ್ ಎಷ್ಟು ಅನುಯಾಯಿಗಳನ್ನು ಹೊಂದಿದೆ ಎಂಬುದರ ಪ್ರಕಾರ ನೋಡ್ಗಳನ್ನು ಗಾತ್ರಗೊಳಿಸಲು ಬಯಸುತ್ತೇವೆ ಎಂದು ಹೇಳೋಣ ಅನುಯಾಯಿಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಇದನ್ನು ಅನ್ವಯಿಸಿ ಈಗ ಕೆಲವು ನೋಡ್ಗಳು ದೊಡ್ಡದಾಗಿರುವುದನ್ನು ನೀವು ಗಮನಿಸಬಹುದು ಬಹುಶ ದೊಡ್ಡ ಸಂಖ್ಯೆಯ ಅನುಯಾಯಿಗಳನ್ನು ಹೊಂದಿರುವ ಮತ್ತು ಟ್ವಿಟರ್ ಜಾಲದಲ್ಲಿ ಪ್ರಸಿದ್ಧ ಖಾತೆಗಳನ್ನು ಹೊಂದಿರುವ ನೋಡ್ಗಳು ಆಗಿರುತ್ತದೆ ನಾವು ಯಾವ ಬಳಕೆದಾರರೆಂದು ನೋಡ್ ಗುರುತುಗಳನ್ನು ಸಕ್ರಿಯಗೊಳಿಸುವ ಮೂಲಕ ಇವು ನೋಡಬಹುದು ನೋಡ್ ಗುರುತುಗಳನ್ನು ಸಕ್ರಿಯಗೊಳಿಸಲು ಕೆಳಗಿನ ಫಲಕದಲ್ಲಿ T ಕ್ಲಿಕ್ ಮಾಡಿ ಅದು ನೋಡ್ ಗುರುತುಗಳನ್ನು ತೋರಿಸುತ್ತದೆ ಈಗ ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳನ್ನು ಹೊಂದಿರುವ ಈ ಬಳಕೆದಾರರು ಯಾರು ಎಂಬುದನ್ನು ನೀವು ನೋಡಲು ಸಾಧ್ಯವಾಗುತ್ತದೆ ಈ ನಿರ್ದಿಷ್ಟ ನೋಡ್ ಟ್ವಿಟರ್ನ ಅಧಿಕೃತ ಖಾತೆಯಾಗಿದೆ ಮತ್ತು ಇದು ಯು ಟ್ಯೂಬ್ ಆಗಿದೆ ನಾವು ನೋಡ್ಗಳ ಗಾತ್ರ ಬದಲಾಯಿಸಲು ಬಯಸುವ ಅಂಶವನ್ನು ಪ್ರಯತ್ನಿಸೋಣ ಕೆಳಗಿನ ಪಟ್ಟಿಯ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ ಮತ್ತು ಈ ಬಾರಿ ಇನ್ ಡಿಗ್ರಿ ಆಯ್ಕೆ ಮಾಡೋಣ ನಂತರ ಅನ್ವಯಿಸು ಕ್ಲಿಕ್ ಮಾಡಿ ಇದು ಎರಡು ನನ್ನ ಸ್ವಂತ ಟ್ವಿಟ್ಟರ್ ಡೇಟಾದ ಹಾಪ್ ಜಾಲತಾಣ ಆಗಿರುವುದರಿಂದ ನನ್ನ ಎರಡು ಹೆಚ್ಚು ಅನುಸರಿಸುತ್ತಿರುವ ಹಾಪ್ ಟ್ವಿಟರ್ ಜಾಲತಾಣ ಖಾತೆಗಳು ಎಂದು ಇವು ಸೂಚಿಸುತ್ತದೆ ಈ ಮೌಲ್ಯಗಳನ್ನು ಬದಲಾಯಿಸುವ ಮೂಲಕ ನಾವು ನೋಡ್ಗಳ ಕನಿಷ್ಠ ಮತ್ತು ಗರಿಷ್ಠ ಗಾತ್ರವನ್ನು ಸರಿಹೊಂದಿಸಬಹುದು ಉದಾಹರಣೆಗೆ ಚಿಕ್ಕದಾದ ನೋಡ್ ಅನ್ನು ದೊಡ್ಡದಾಗಿಸಲು ನಾವು ಕನಿಷ್ಟ ಗಾತ್ರವನ್ನು 5 ರಿಂದ 10 ಕ್ಕೆ ಬದಲಾಯಿಸೋಣ ಮತ್ತು ಗರಿಷ್ಠ ಗಾತ್ರವನ್ನು 70 ಎಂದು ಹೇಳೋಣ ಅನ್ವಯಿಸು ಕ್ಲಿಕ್ ಮಾಡಿ ಮತ್ತು ಎಲ್ಲಾ ನೋಡ್ಗಳ ಗಾತ್ರವು ಈಗ ದೊಡ್ಡದಾಗಿದೆ ಎಂದು ನೀವು ಗಮನಿಸಬಹುದು ಈಗ ರೇಖಾಚಿತ್ರವನ್ನು ಹೆಚ್ಚು ಗೋಚರಿಸುವಂತೆ ಮಾಡಲು ನೋಡ್ಗಳ ಬಣ್ಣವನ್ನು ಬದಲಾಯಿಸಲು ಪ್ರಯತ್ನಿಸೋಣ ಈಗ ಮತ್ತೆ ನೋಡ್ಗಳನ್ನು ಆಯ್ಕೆಮಾಡಿ ಮತ್ತು ಅದರ ನಂತರ ಬಲದಿಂದ ಗಾತ್ರದ ಬದಲಿಗೆ ಬಣ್ಣ ಆಯ್ಕೆಯನ್ನು ಆರಿಸಿ ನಂತರ ಗುಣಲಕ್ಷಣಗಳಿಗೆ ಹೋಗಿ ಮತ್ತು ಕೆಳಗಿನ ಪಟ್ಟಿಯನ್ನು ಕ್ಲಿಕ್ ಮಾಡಿ ಸಮುದಾಯ ಆಧರಿಸಿ ಗ್ರಂಥಿಗಳು ಬಣ್ಣಿಸಬೇಕು ಅದನ್ನು ಮಾಡಲು ನಾವು ಮಾಡ್ಯುಲಾರಿಟಿ ವರ್ಗವನ್ನು ಆರಿಸಬೇಕಾಗುತ್ತದೆ ನೀವು ಮಾಡ್ಯುಲಾರಿಟಿ ಕ್ಲಾಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿದ ತಕ್ಷಣ ಪ್ರತಿ ಸಮುದಾಯದಲ್ಲಿ ಎಷ್ಟು ನೋಡ್ಗಳು ಅಸ್ತಿತ್ವದಲ್ಲಿವೆ ಎಂಬುದನ್ನು ಅದು ನಿಮಗೆ ತಿಳಿಸುತ್ತದೆ ನಂತರ ಅನ್ವಯಿಸು ಕ್ಲಿಕ್ ಮಾಡಿ ಈಗ ನೋಡ್ಗಳು ಉತ್ತಮವಾಗಿ ಗೋಚರಿಸುತ್ತವೆ ನೀವು ರೇಖಾಚಿತ್ರವನ್ನು ಕೇಂದ್ರೀಕರಿಸುವ ಮೂಲಕ ಮತ್ತು ನಂತರ ಕೆಳಗೆ ಮಾಡುವ ಮೂಲಕ ದೊಡ್ಡದಾಗಿ ಮಾಡಬಹುದು ಇನ್ನೂ ಕೆಲವು ಆಯ್ಕೆಗಳನ್ನು ನೋಡೋಣ ನೋಡ್ಗಳಲ್ಲಿ A ಆಯ್ಕೆಯ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಾವು ಗುರುತಿನ ಬಣ್ಣವನ್ನು ಸಹ ಬದಲಾಯಿಸಬಹುದು ಕೆಳಗಿನ ಪಟ್ಟಿಯಲ್ಲಿ ಲಭ್ಯವಿರುವ ಗುಣಲಕ್ಷಣಗಳ ಆಧಾರದ ಮೇಲೆ ಗುರುತುಗಳನ್ನು ಬಣ್ಣಿಸೋಣ ನಾವು ಪದವಿಯನ್ನು ಆರಿಸಿಕೊಳ್ಳೋಣ ಮತ್ತು ಅನ್ವಯಿಸು ಕ್ಲಿಕ್ ಮಾಡಿ ಗುರುತುಗಳು ಗೋಚರಿಸುವುದಿಲ್ಲ ಎಂದು ನೀವು ಗಮನಿಸಿದರೆ ನೀವು ಬಣ್ಣದ ಪಟ್ಟಿಗಳನ್ನು ಬದಲಾಯಿಸಬಹುದು T ಆಯ್ಕೆಯ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಾವು ಗುರುತುಗಳ ಗಾತ್ರವನ್ನು ಸಹ ಬದಲಾಯಿಸಬಹುದು T ಮೇಲೆ ಕ್ಲಿಕ್ ಮಾಡಿ ಮತ್ತು ನಾವು ಎಲ್ಲಾ ನೋಡ್ ಗುರುತುಗಳ ಗಾತ್ರವನ್ನು ಬದಲಾಯಿಸಬಹುದು ನಾವು 1 ರಿಂದ 5 ಕ್ಕೆ ಬದಲಾಯಿಸೋಣ ಮತ್ತು ಏನಾಗುತ್ತದೆ ಎಂದು ನೋಡೋಣ ಪಠ್ಯವು ತುಂಬಾ ದೊಡ್ಡದಾಗುತ್ತದೆ ನಾವು ಅದನ್ನು ಮತ್ತೆ 1 ಗೆ ಬದಲಾಯಿಸೋಣ ಗುಣಲಕ್ಷಣ ಟ್ಯಾಬ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನಾವು ನೋಡ್ ಗುರುತುಗಳನ್ನು ಮರುಗಾತ್ರಗೊಳಿಸಬಹುದು ಮತ್ತು ನಿರಂತರ ಕಾರ್ಯವನ್ನು ಹೊಂದಬಹುದು ನಾವು ಔಟ್ ಡಿಗ್ರಿ ಆಯ್ಕೆ ಮಾಡೋಣ ಮತ್ತು ಕ್ಲಿಕ್ ಮಾಡಿ ಅನ್ವಯಿಸಬಹುದು ಈಗ ಔಟ್ ಡಿಗ್ರಿ ಹೆಚ್ಚಿನ ಗ್ರಂಥಿಗಳು ಹೊಂದಿರುವ ಅಂದರೆ ದೊಡ್ಡ ಗುರುತು ಬಳಕೆದಾರರನ್ನು ಇತರೆ ಬಳಕೆದಾರರ ಕೆಳಗಿನ ಬಹಳಷ್ಟು ಒಂದು ದೊಡ್ಡ ಪಠ್ಯ ಹೊಂದಿರುತ್ತದೆ ಈ ಸಂದರ್ಭದಲ್ಲಿ ಈ ನಿರ್ದಿಷ್ಟ ಖಾತೆಯನ್ನು ಸೃಷ್ಟಿ ಅಂಡರ್ಸ್ಕೋರ್ ಗುಪ್ತ 14 ಅನುಸರಿಸುವ ಬಳಕೆದಾರರ ಗರಿಷ್ಠ ಸಂಖ್ಯೆ ನನ್ನ ಟ್ವಿಟರ್ ಮಾಹಿತಿಯಲ್ಲಿ ಇರುತ್ತದೆ ನಾವು ಡಿಗ್ರಿಯಲ್ಲಿ ಆರಿಸಿದರೆ ಏನಾಗುತ್ತದೆ ಎಂದು ನೋಡೋಣ ಕೆಳಗಿನ ಪಟ್ಟಿಯಿಂದ ಪದವಿಯನ್ನು ಆಯ್ಕೆಮಾಡಿ ಮತ್ತು ಅನ್ವಯಿಸು ಕ್ಲಿಕ್ ಮಾಡಿ ಈಗ ಗುರುತುಗಳ ಗಾತ್ರವು ನೋಡ್ಗಳ ಗಾತ್ರಕ್ಕೆ ಅನುಗುಣವಾಗಿರುತ್ತದೆ ಏಕೆಂದರೆ ನಾವು ನಮ್ಮ ನೋಡ್ಗಳನ್ನು ಹೇಗೆ ಗಾತ್ರ ಮಾಡಿದ್ದೇವೆ ಒಂದನ್ನು ಆಯ್ಕೆ ಮಾಡುವ ಮೂಲಕ ನಾವು ನೋಡ್ ಗುರುತುಗಳನ್ನು ಅನನ್ಯ ಗುಣಲಕ್ಷಣಕ್ಕೆ ಬದಲಾಯಿಸೋಣ ಇದರಿಂದ ಎಲ್ಲಾ ನೋಡ್ಗಳು ಒಂದೇ ಗಾತ್ರದಲ್ಲಿರುತ್ತವೆ ಈಗ ನಾವು ಎಲ್ಲಾ ನೋಡ್ ಗುರುತುಗಳನ್ನು ಒಂದೇ ಗಾತ್ರಕ್ಕೆ ಹಿಂತಿರುಗಿಸಿದ್ದೇವೆ ಅದು 1 ಕ್ಕೆ ಸಮಾನವಾಗಿರುತ್ತದೆ ಈ ರೇಖಾಚಿತ್ರಗಳ ದೃಶ್ಯೀಕರಣವನ್ನು ಸರಿಹೊಂದಿಸಲು ನಾವು ಹೆಚ್ಚಿನ ಆಯ್ಕೆಗಳನ್ನು ಅನ್ವೇಷಿಸೋಣ ನಾವು ಅಂಚುಗಳ ನೋಟವನ್ನು ಸಹ ಬದಲಾಯಿಸಬಹುದು ನಾವು ಬಣ್ಣ ಗುರುತಿನ ಬಣ್ಣ ಮತ್ತು ಅಂಚುಗಳ ಗುರುತಿನ ಗಾತ್ರವನ್ನು ಬದಲಾಯಿಸಬಹುದು ನಮ್ಮ ಸಂದರ್ಭದಲ್ಲಿ ನಾವು ಅಂಚುಗಳಿಗೆ ಯಾವುದೇ ಗುರುತುಗಳನ್ನು ಹೊಂದಿಲ್ಲ ಆದ್ದರಿಂದ ನಾವು ಅಂಚುಗಳ ಬಣ್ಣದೊಂದಿಗೆ ಆಡಬಹುದು ಬಣ್ಣ ನಂತರ ಗುಣಲಕ್ಷಣಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಲಭ್ಯವಿರುವ ಗುಣಲಕ್ಷಣಗಳನ್ನು ಆಯ್ಕೆಮಾಡಿ ನಮ್ಮ ಸಂದರ್ಭದಲ್ಲಿ ಇದು ತೂಕವಾಗಿದೆ ನಂತರ ಅನ್ವಯಿಸು ಕ್ಲಿಕ್ ಮಾಡಿ ನಾವು ಎಲ್ಲಾ ಅಂಚುಗಳಿಗೆ ಒಂದೇ ಬಣ್ಣವನ್ನು ನೀಡಲು ಬಯಸಿದರೆ ಪುನಃ ವಿಶೇಷ ಕ್ಲಿಕ್ ಮಾಡಿ ಮತ್ತು ಅಂಚಿನ ಬಣ್ಣವನ್ನು ಆಯ್ಕೆ ಮಾಡಿ ಮತ್ತು ನಂತರ ಅನ್ವಯಿಸು ಕ್ಲಿಕ್ ಮಾಡಿ ಇದು ಎಲ್ಲಾ ಅಂಚುಗಳನ್ನು ಬೂದು ಬಣ್ಣದಲ್ಲಿ ಕಾಣುವಂತೆ ಮಾಡುತ್ತದೆ ನಕ್ಷೆ ಟ್ಯಾಬ್ನಲ್ಲಿ ಲಭ್ಯವಿರುವ ಇತರ ನಕ್ಷೆಗಳನ್ನು ಚಲಾಯಿಸಲು ಸಹ ನೀವು ಪ್ರಯತ್ನಿಸಬಹುದು ಉದಾಹರಣೆಗೆ ನಾವು ಸಂಕೋಚನವನ್ನು ಚಲಾಯಿಸಲು ಪ್ರಯತ್ನಿಸೋಣ ಸಂಕೋಚನವು ಪ್ರಸ್ತುತ ವಿನ್ಯಾಸದಲ್ಲಿರುವ ರೇಖಾಚಿತ್ರಗಳನ್ನು ಚಿಕ್ಕದಾಗಿ ಮಾಡುತ್ತದೆ ನಾವು ForceAtlas ಅನ್ನು ಪ್ರಯತ್ನಿಸೋಣ ರೇಖಾಚಿತ್ರವನ್ನು ಸ್ಥಿರಗೊಳಿಸಿದ ನಂತರ ನಕ್ಷೆಯನ್ನು ಮತ್ತಷ್ಟು ವಿಶ್ಲೇಷಿಸಲು ನಿಲ್ಲಿಸು ಕ್ಲಿಕ್ ಮಾಡಿ ನಿಮ್ಮ ರೇಖಾಚಿತ್ರ ಪರದೆಯಿಂದ ಹೊರಗೆ ಹೋದರೆ ನಿಮ್ಮ ಖಾಲಿ ಜಾಗದಲ್ಲಿ ರೇಖಾಚಿತ್ರವನ್ನು ಕೇಂದ್ರೀಕರಿಸಲು ಬಳಸಲಾಗುವ ಈ ಸಣ್ಣ ಭೂತಗನ್ನಡಿಯನ್ನು ಕಂಡುಹಿಡಿಯಿರಿ ಎಂಬುದನ್ನು ನೆನಪಿಡಿ ತದನಂತರ ನೀವು ನೋಡಲು ಬಯಸುವ ನಿರ್ದಿಷ್ಟ ಪ್ರದೇಶದಲ್ಲಿ ರೇಖಾಚಿತ್ರ ದೊಡ್ಡದಾಗಿ ಮಾಡಲು ನೀವು ಕೆಳಗೆ ಮಾಡಿ ನಾವು ಮತ್ತೆ ಫ್ರೂಚರ್ಮ್ಯಾನ್ ರೆನ್ಗೋಲ್ಡ್ ಅಲ್ಗಾರಿದಮ್ ಅನ್ನು ಆಯ್ಕೆ ಮಾಡೋಣ ಮತ್ತು ರನ್ ಮೇಲೆ ಕ್ಲಿಕ್ ಮಾಡಿ ರೇಖಾಚಿತ್ರ ಸ್ಥಿರವಾಗಿರುವಂತೆ ತೋರಿದಾಗ ನಿಲ್ಲಿಸು ಕ್ಲಿಕ್ ಮಾಡಿ ವರ್ಧಿತ ರೇಖಾಚಿತ್ರದಿಂದ ಚಿಕ್ಕದಾಗಿ ಮಾಡಲು ಮೇಲಕ್ಕೆ ಮಾಡಿ ಈಗ ನಾವು ಗೆಫಿ ಒದಗಿಸಿದ ಹೆಚ್ಚಿನ ದೃಶ್ಯೀಕರಣ ಆಯ್ಕೆಗಳನ್ನು ನೋಡೋಣ ನಕ್ಷೆಯ ಎಡಭಾಗದಲ್ಲಿರುವ ಆಯ್ಕೆಗಳನ್ನು ನೋಡೋಣ ಮೊದಲ ಆಯ್ಕೆಯು ನೇರ ಆಯ್ಕೆಯ ಸಾಧನವಾಗಿದೆ ನಿರ್ದಿಷ್ಟ ನೋಡ್ಗಳು ಮತ್ತು ಅವುಗಳ ನೆರೆಹೊರೆಗಳನ್ನು ಆಯ್ಕೆ ಮಾಡಲು ಇದು ನಿಮಗೆ ಸಹಾಯ ಮಾಡುತ್ತದೆ ನೇರ ಆಯ್ಕೆಯ ನೋಡ್ಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿರ್ದಿಷ್ಟ ನೋಡ್ನ ಮೇಲೆ ಸುಳಿದಾಡಿ ಉದಾಹರಣೆಗೆ ನಾವು ಸುಳಿದಾಡಿದಾಗ ಈ ನೋಡ್ ಮೇಲೆ ಅದು ನಿರ್ದಿಷ್ಟ ನೋಡ್ಅನ್ನು ಆಯ್ಕೆ ಮಾಡುತ್ತದೆ ಮತ್ತು ಅದು ನೆರೆಹೊರೆಯವರಾಗಿರುತ್ತದೆ ಈಗ ಅದರ ನೆರೆಹೊರೆಯವರು n ಅನ್ನು ಆಯ್ಕೆ ಮಾಡಿದ ಆಯ್ಕೆಯಿಂದಾಗಿ ಸ್ವಯಂಚಾಲಿತವಾಗಿ ಆಯ್ಕೆಯಾಗುತ್ತಿದ್ದಾರೆ ಆ ಆಯ್ಕೆಯನ್ನು ನೋಡೋಣ ಕೆಳಗಿನ ಲೋಕದಲ್ಲಿ ಮೇಲಿನ ಬಾಣವನ್ನು ಗಮನಿಸಿ ಅದನ್ನು ವಿಸ್ತರಿಸಿ ಗ್ಲೋಬಲ್ಗೆ ಹೋಗಿ ಮತ್ತು ಸ್ವಯಂ ಆಯ್ಕೆ ನೆರೆಯ ಆಯ್ಕೆಯನ್ನು ಟಿಕ್ ಮಾಡಿರುವುದನ್ನು ನೀವು ನೋಡುತ್ತೀರಿ ಅದನ್ನು ಗುರುತಿಸಬೇಡಿ ಮತ್ತು ಕೆಳಗಿನ ಬಾಣವನ್ನು ಮತ್ತೊಮ್ಮೆ ಒತ್ತಿರಿ ಈಗ ಮತ್ತೆ ಹಿಂದಿನ ನೋಡ್ನ ಮೇಲೆ ಸುಳಿದಾಡಿ ಈ ಬಾರಿ ಈ ನಿರ್ದಿಷ್ಟ ನೋಡ್ನ ನೆರೆಹೊರೆಯವರನ್ನು ಆಯ್ಕೆ ಮಾಡಲಾಗುವುದಿಲ್ಲ ನಾವು ಆಯ್ಕೆಯನ್ನು ಮತ್ತೆ ಮಾಡಲು ಅಲ್ಲಿ ಬಯಸಿದರೆ ನಂತರ ಮತ್ತೆ ಬಾಣದ ಮತ್ತು ಮತ್ತೆ ಸ್ವಯಂ ಆಯ್ದ ನೆರೆಯ ಆಯ್ಕೆಯನ್ನು ಆರಿಸಿಬರುತ್ತದೆ ಈಗ ನೀವು ಅದನ್ನು ನೋಡುತ್ತಾರೆ ಮುಂದಿನ ಆಯ್ಕೆಯನ್ನು ನೋಡೋಣ ಮುಂದಿನ ಆಯ್ಕೆಯು ಆಯತಾಕಾರದ ಆಯ್ಕೆಯಾಗಿದೆ ಆಯತಾಕಾರದ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಇದು ನೋಡ್ನ ಒಂದು ಭಾಗವನ್ನು ಆಯ್ಕೆ ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ಆ ನಿರ್ದಿಷ್ಟ ಪ್ರದೇಶದಲ್ಲಿ ಎಲ್ಲಾ ನೋಡ್ಗಳನ್ನು ಮತ್ತು ಅವುಗಳ ನೆರೆಹೊರೆಯವರನ್ನು ಆಯ್ಕೆ ಮಾಡಲು ಆಯತಾಕಾರದ ಪ್ರದೇಶವನ್ನು ಎಳೆಯಿರಿ ಮತ್ತು ಆಯ್ಕೆಮಾಡಿ ಆಯ್ದ ಆಯತಾಕಾರದ ಪ್ರದೇಶದಲ್ಲಿ ನೀವು ನಿರ್ದಿಷ್ಟ ನೋಡ್ಗಳನ್ನು ಮಾತ್ರ ಆಯ್ಕೆ ಮಾಡಲು ಬಯಸಿದರೆ ನಂತರ ನಾವು ಮತ್ತೆ ಕೆಳಗಿನ ಫಲಕದಲ್ಲಿರುವ ಬಾಣದ ಮೇಲೆ ಕ್ಲಿಕ್ ಮಾಡಬಹುದು ಮತ್ತು ಸ್ವಯಂ ಆಯ್ಕೆ ನೆರೆಯ ಗುರುತು ತೆಗೆಯಬಹುದು ಕೆಳಗಿನ ಬಾಣದ ಗುರುತನ್ನು ಕ್ಲಿಕ್ ಮಾಡಿ ಈ ಸಮಯದಲ್ಲಿ ನೀವು ನಿರ್ದಿಷ್ಟ ಪ್ರದೇಶವನ್ನು ಆಯ್ಕೆ ಮಾಡಿದಾಗಮಾತ್ರ ಆ ಪ್ರದೇಶದೊಳಗೆ ಗ್ರಂಥಿಗಳು ಆಯ್ಕೆ ಮಾಡಲಾಗುತ್ತದೆ ಈ ರೇಖಾಚಿತ್ರದಲ್ಲಿ ಈ ಎರಡು ನಿರ್ದಿಷ್ಟ ನೋಡ್ಗಳು ಪರಸ್ಪರ ಹತ್ತಿರದಲ್ಲಿವೆ ಎಂದು ನಾವು ನೋಡಬಹುದು ನಾವು ಒಂದು ಸಣ್ಣ ಹೊಂದಾಣಿಕೆ ಮಾಡಲು ಬಯಸುವ ಮತ್ತುಈ ಗ್ರಂಥಿಗಳು ದೂರ ಮಾಡಲು ಸ್ವಲ್ಪ ಹೇಳುತ್ತಾರೆ ಹಾಗೆ ಮಾಡಲು ನಾವು ಎಳೆಯಿರಿ ಆಯ್ಕೆಯನ್ನು ಆರಿಸಬಹುದು ನಂತರ ನೋಡ್ಗೆ ಹೋಗಿ ಅತಿಕ್ರಮಿಸುತ್ತಿರುವ ಇನ್ನೊಂದಕ್ಕೆ ಮತ್ತು ಅದನ್ನು ಸ್ವಲ್ಪ ಮುಂದೆ ಎಳೆಯಿರಿ ನೋಡ್ಗಳ ಹಸ್ತಚಾಲಿತ ಹೊಂದಾಣಿಕೆಗಾಗಿ ಡ್ರ್ಯಾಗ್ ಉಪಕರಣವನ್ನು ಬಳಸಲಾಗುತ್ತದೆ ಮುಂದಿನ ಆಯ್ಕೆಯನ್ನು ನೋಡೋಣ ಮುಂದಿನ ಆಯ್ಕೆಯು ಚಿತ್ರಿಸುವ ಉಪಕರಣ ಆಗಿದೆ ಇದನ್ನು ನಿರ್ದಿಷ್ಟ ನೋಡ್ಗಳನ್ನು ಆಯ್ಕೆ ಮಾಡುವ ಮೂಲಕ ನೋಡ್ಗಳನ್ನು ಬಣ್ಣ ಮಾಡಲು ಬಳಸಲಾಗುತ್ತದೆ ಆಯ್ಕೆ ವರ್ಣಚಿತ್ರಕಾರ ನೋಡ್ಗಳನ್ನು ಮತ್ತು ಬಣ್ಣ ಬಯಸುವ ಬಣ್ಣ ನಿಮ್ಮ ಹೊಸ ನೋಡ್ ಆಯ್ಕೆ ಆಗಿರುತ್ತದೆ ನಂತರ ನಿಮ್ಮ ನಿರ್ದಿಷ್ಟ ನೋಡ್ಗೆ ಹೋಗಿ ಮತ್ತು ಅದರ ಮೇಲೆ ಕ್ಲಿಕ್ ಮಾಡಿ ಇದು ನಾವು ಆಯ್ಕೆ ಮಾಡಿದ ಬಣ್ಣವನ್ನು ನೀಡುತ್ತದೆ ಈಗ ನೋಡ್ ಪೆನ್ಸಿಲ್ ಬಳಸಿ ಹೆಚ್ಚುವರಿ ನೋಡ್ಗಳನ್ನು ಸೇರಿಸುವ ಆಯ್ಕೆಯನ್ನು ನೋಡೋಣ ನೋಡ್ ಪೆನ್ಸಿಲ್ ಅನ್ನು ಆಯ್ಕೆ ಮಾಡಿ ಮತ್ತು ಖಾಲಿ ಜಾಗದಲ್ಲಿ ಎಲ್ಲೋ ಕ್ಲಿಕ್ ಮಾಡಿ ಇದು ನೋಡ್ಅನ್ನು ರಚಿಸುತ್ತದೆ ನೀವು ಮಾಡುವ ಹೊಸ ಕ್ಲಿಕ್ಗಳ ಸಂಖ್ಯೆಯಷ್ಟು ನೋಡ್ಗಳನ್ನು ನೀವು ಸೇರಿಸಬಹುದು ಅಂಚಿನ ಪೆನ್ಸಿಲ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಮತ್ತು ನಿರ್ದಿಷ್ಟ ಅಂಚುಗಳನ್ನು ರಚಿಸುವ ಮೂಲಕ ನೀವು ಹೊಸದಾಗಿ ರಚಿಸಲಾದ ನೋಡ್ಗಳ ನಡುವೆ ಅಂಚುಗಳನ್ನು ಸೇರಿಸಬಹುದು ನೀವು ಮೊದಲು ಮೂಲ ನೋಡ್ ಮತ್ತು ನಂತರ ಗುರಿ ನೋಡ್ ಅನ್ನು ಆಯ್ಕೆ ಮಾಡಬೇಕಾಗುತ್ತದೆ ನಾವು ಇನ್ನೂ ಕೆಲವು ಅಂಚುಗಳನ್ನು ರಚಿಸೋಣ ನಾವು ಸಹ ಸರಿಪಡಿಸುವ ಉಪಕರಣವನ್ನು ಆಯ್ಕೆ ಮಾಡುವ ಮೂಲಕ ನೋಡ್ ಗುಣಲಕ್ಷಣಗಳನ್ನು ಸಂಪಾದಿಸಬಹುದು ಸರಿಪಡಿಸುವ ಉಪಕರಣ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿರ್ದಿಷ್ಟ ನೋಡ್ ಮೇಲೆ ಕ್ಲಿಕ್ ಮಾಡಿ ಇದು ಎಡ ಫಲಕದಲ್ಲಿರುವ ನೋಡ್ಗಳ ಗುಣಲಕ್ಷಣಗಳನ್ನು ವಿವರಿಸುತ್ತದೆ ನೀವು ಬಯಸಿದಂತೆ ನಾವು ನೋಡ್ ಗುಣಲಕ್ಷಣಗಳನ್ನು ಬದಲಾಯಿಸಬಹುದು ನಾವು ನೋಡ್ನ ಗಾತ್ರವನ್ನು 10 ರಿಂದ 25 ಕ್ಕೆ ಬದಲಾಯಿಸೋಣ ನೋಡ್ನ ಗಾತ್ರ ಹೆಚ್ಚಾಗಿದೆ ಎಂದು ನೀವು ನೋಡಬಹುದು ಅಂತೆಯೇ ನೀವು ಇತರ ನಿಯತಾಂಕಗಳನ್ನು ಬದಲಾಯಿಸಬಹುದು ಕೆಳಭಾಗದಲ್ಲಿರುವ ಬಲ್ಬ್ ಚಿತ್ರವನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಗೆಫಿ ದೃಶ್ಯೀಕರಣದ ಹಿನ್ನೆಲೆ ಬಣ್ಣವನ್ನು ಸಹ ಬದಲಾಯಿಸಬಹುದು ಬಲ್ಬ್ ಚಿತ್ರದ ಮೇಲೆ ಕ್ಲಿಕ್ ಮಾಡುವುದರಿಂದ ಕಪ್ಪು ಮತ್ತು ಬಿಳಿ ಹಿನ್ನೆಲೆಗಳ ನಡುವೆ ಸಮಸ್ಯೆ ಆಗುತ್ತದೆ ಗೆಫಿ ನಿಮಗೆ ಕ್ಯಾಮೆರಾ ಬಟನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ರಚಿಸಿದ ದೃಶ್ಯೀಕರಣದ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ಳಲು ಅನುಮತಿಸುತ್ತದೆ ಇದು png ಸ್ವರೂಪದಲ್ಲಿ ಸ್ಕ್ರೀನ್ ಶಾಟ್ ಅನ್ನು ರಚಿಸುತ್ತದೆ ಮತ್ತು ನೀವು ಎಲ್ಲಿ ಬೇಕಾದರೂ ಅದನ್ನು ಉಳಿಸಬಹುದು ಈಗ ಕೆಳಗಿನ ಫಲಕದಲ್ಲಿರುವ ಆಯ್ಕೆಗಳನ್ನು ಹೆಚ್ಚು ವಿವರವಾಗಿ ನೋಡೋಣ ಕೆಳಭಾಗದಲ್ಲಿರುವ ಮೇಲಿನ ಬಾಣವನ್ನು ಬಳಸಿಕೊಂಡು ಕೆಳಗಿನ ಫಲಕವನ್ನು ವಿಸ್ತರಿಸಿ ಮತ್ತು ಜಾಗತಿಕ ಮೇಲೆ ಕ್ಲಿಕ್ ಮಾಡಿ ನೀವು ಹಿನ್ನೆಲೆ ಬಣ್ಣವನ್ನು ಕಪ್ಪು ಮತ್ತು ಬಿಳುಪು ಮಾತ್ರವಲ್ಲದೆ ನಾವಾಗಿಯೇ ಮಾಡಿದ ಬಣ್ಣವನ್ನು ಬದಲಾಯಿಸಬಹುದು ಹಿನ್ನೆಲೆ ಬಣ್ಣದ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮಗೆ ಬೇಕಾದ ಯಾವುದೇ ಬಣ್ಣವನ್ನು ನೀವು ಆಯ್ಕೆ ಮಾಡಬಹುದು ಹಿನ್ನೆಲೆ ಬಣ್ಣ ಆಯ್ಕೆಯನ್ನು ಮತ್ತೊಮ್ಮೆ ಕ್ಲಿಕ್ ಮಾಡುವ ಮೂಲಕ ನೀವು ಅದನ್ನು ಸಾಮಾನ್ಯವಾದ ಬಣ್ಣಕ್ಕೆ ಬದಲಾಯಿಸಬಹುದು ನಾವು ಅಂಚುಗಳ ಟ್ಯಾಬ್ನಲ್ಲಿ ಕ್ಲಿಕ್ ಮಾಡೋಣ ಶೋ ಆಯ್ಕೆಯನ್ನು ಕ್ಲಿಕ್ ಮಾಡಲಾಗಿದೆ ನೀವು ಆಯ್ಕೆಯನ್ನು ಗುರುತಿಸದಿದ್ದರೆ ಎಲ್ಲಾ ಅಂಚುಗಳು ಅಗೋಚರವಾಗಿರುತ್ತವೆ ಅಂಚುಗಳು ಗೋಚರಿಸುವಂತೆ ಮಾಡಲು ಅದನ್ನು ಮತ್ತೆ ಕ್ಲಿಕ್ ಮಾಡಿ ಈ ಫಲಕದಿಂದ ನೀವು ಅಂಚುಗಳ ಬಣ್ಣವನ್ನು ನೋಡ್ಗಳಂತೆಯೇ ಇರಿಸಲು ಬಯಸುತ್ತೀರಾ ಅಥವಾ ಬೇಡವೇ ಎಂಬುದನ್ನು ಸಹ ನೀವು ನಿರ್ಧರಿಸಬಹುದು ನೀವು ಬಳಕೆಯ ನೋಡ್ ಬಣ್ಣ ಆಯ್ಕೆಯನ್ನು ಆರಿಸಿದರೆ ನಂತರ ಎಲ್ಲಾ ಅಂಚುಗಳು ಈ ನಿರ್ದಿಷ್ಟ ನೋಡ್ಗಳ ಬಣ್ಣವಾಗಿ ಪರಿಣಮಿಸುತ್ತದೆ ಅವುಗಳು ಲಗತ್ತಿಸಲಾಗಿದೆ ಕೆಳಭಾಗದಲ್ಲಿರುವ ಅಕ್ಷರದ ಮೌಲ್ಯವನ್ನು ಕ್ಲಿಕ್ ಮಾಡುವ ಮೂಲಕ ನೀವು ನೋಡ್ ಗುರುತುಗಳ ಅಕ್ಷರವನ್ನು ಸಹ ಬದಲಾಯಿಸಬಹುದು ನಿಮಗೆ ಬೇಕಾದ ಹೊಸ ಅಕ್ಷರಗಳನ್ನು ಆಯ್ಕೆ ಮಾಡಿ ಮತ್ತು OK ಕ್ಲಿಕ್ ಮಾಡಿ ಇದು ಎಲ್ಲಾ ನೋಡ್ ಗುರುತುಗಳಿಗೆ ಅಕ್ಷರವನ್ನು ಬದಲಾಯಿಸುತ್ತದೆ ಈಗ ನಾವು ಬಲಭಾಗದಲ್ಲಿರುವ ಗೆಫಿನಲ್ಲಿರುವ ಸೂಸುವಿಕೆಗಳ ಟ್ಯಾಬ್ ಅನ್ನು ನೋಡೋಣ ಸೋಸುವಿಕೆಗಳ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿರ್ದಿಷ್ಟ ನೋಡ್ಗಳು ಮತ್ತು ಅಂಚುಗಳನ್ನು ಆಯ್ಕೆ ಮಾಡಲು ಸೂಸುವಿಕೆಗಳನ್ನು ಆಯ್ಕೆ ಮಾಡೋಣ ಗುಣಲಕ್ಷಣಗಳ ಸೋಸುವಿಕೆಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ಶ್ರೇಣಿಯ ಮೇಲೆ ಕ್ಲಿಕ್ ಮಾಡೋಣ ಅನುಯಾಯಿಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ಶ್ರೇಣಿಯನ್ನು ವ್ಯಾಖ್ಯಾನಿಸಿ ನಾವು ನೋಡ್ಗಳ ಸಂಖ್ಯೆಯನ್ನು ಇರಿಸಲು ಬಯಸುತ್ತೇವೆ ಎಂದು ಹೇಳೋಣ ನಡುವೆ ಅನುಯಾಯಿಗಳನ್ನು ಹೊಂದಿರುವ 8 ರಿಂದ 4 ಮಿಲಿಯನ್ ನೋಡ್ಗಳನ್ನು ಇರಿಸಿಕೊಳ್ಳಲು ನಾವು ಬಯಸುತ್ತೇವೆ ಎಂದು ಹೇಳೋಣ ಅದಕ್ಕೆಈ ಸ್ಲೈಡರ್ಗಳನ್ನು ಅನುಗುಣವಾಗಿ ಬಳಸಿ ಮತ್ತು ಸೋಸುವಿಕೆ ಮೇಲೆ ಕ್ಲಿಕ್ ಮಾಡಿ ಈ ಕಾರ್ಯಾಚರಣೆಯು ನಾವು ವ್ಯಾಖ್ಯಾನಿಸಿದ ನಿರ್ದಿಷ್ಟ ಶ್ರೇಣಿಗೆ ಬರದ ನೋಡ್ಗಳನ್ನು ತೆಗೆದುಹಾಕುತ್ತದೆ ನಾವು ಹೆಚ್ಚುವರಿ ಸೋಸುವಿಕೆಗಳನ್ನು ಸಹ ಹೊಂದಬಹುದು ಉದಾಹರಣೆಗೆ ನಾವು ಔಟ್ ಡಿಗ್ರಿಯ ಆಧಾರದ ಮೇಲೆ ಸೋಸುವಿಕೆ ಅನ್ನು ಆಯ್ಕೆ ಮಾಡೋಣ ಅದನ್ನು ಆಯ್ಕೆ ಮಾಡಿ ಪ್ರಶ್ನೆಗಳಲ್ಲಿ ಮತ್ತು ನಿಮಗೆ ಬೇಕಾದಂತೆ ಮೌಲ್ಯಗಳನ್ನು ಬದಲಾಯಿಸಲು ಸ್ಲೈಡರ್ ಅನ್ನು ಎಳೆಯಿರಿ 24 ರಿಂದ 116 ರ ನಡುವಿನ ಪದವಿಯನ್ನು ಹೊಂದಿರುವ ಕೆಲವೇ ನೋಡ್ಗಳನ್ನು ಮಾಡಿದರೆ ನಾವು ನೋಡಬಹುದು ಸ್ಟಾಪ್ ಮೇಲೆ ಕ್ಲಿಕ್ ಸಂಪೂರ್ಣ ಜಾಲತಾಣವನ್ನು ನೋಡಲು ಸಾಧ್ಯವಾಗುತ್ತದೆ ಔಟ್ ಡಿಗ್ರಿ ಬದಲಾವಣೆಗಳ ಶ್ರೇಣಿಯ ಮೌಲ್ಯವನ್ನು ನಾವು ಬದಲಾಯಿಸೋಣ ಆಪರೇಟರ್ ಸೋಸುವಿಕೆ ಬಗ್ಗೆ ನಾವು ಕಲಿತಿದ್ದೇವೆ ಎಂಬುದನ್ನು ನೆನಪಿಡಿ ಪ್ರಶ್ನೆಗಳ ಟ್ಯಾಬ್ನಲ್ಲಿ ಸೋಸುವಿಕೆಗಳನ್ನು ಸಂಯೋಜಿಸಲು ನಾವು ಬಹು ಕಾರ್ಯಾಚರಣೆಗಳನ್ನು ಸಹ ಬಳಸಬಹುದು ನಾವು ಛೇದಕವನ್ನು ಬಳಸಲು ಪ್ರಯತ್ನಿಸೋಣ ಈಗಾಗಲೇ ಅಸ್ತಿತ್ವದಲ್ಲಿರುವ ಸೋಸುವಿಕೆಗಳನ್ನು ಆಯ್ಕೆಮಾಡಿ ಇದು ಔಟ್ ಡಿಗ್ರಿ ಆಧಾರಿತ ಶ್ರೇಣಿ ಮತ್ತು ಛೇದಕ ಸೋಸುವಿಕೆನಲ್ಲಿನ ಉಪ ಸೋಸುವಿಕೆಗಳಂತೆ ಅನುಯಾಯಿಗಳ ಆಧಾರದ ಮೇಲೆ ಶ್ರೇಣಿ ಆಯ್ಕೆಮಾಡಿ ಇದು ಎರಡು ಸೋಸುವಿಕೆಗಳ ಅತಿಕ್ರಮಣವನ್ನು ನೀಡುತ್ತದೆ ಇದು 4 ರಿಂದ 116 ರ ನಡುವೆ ಔಟ್ ಡಿಗ್ರಿ ಹೊಂದಿರುವ ನೋಡ್ಗಳು ಮತ್ತು 8 ರಿಂದ 4 1 ದಶಲಕ್ಷಗಳ ನಡುವೆ ಅನುಯಾಯಿಗಳ ಸಂಖ್ಯೆಯನ್ನು ಹೊಂದಿರುವ ನೋಡ್ಗಳು ಆಗಿದೆ ನೀವು ನಿಲ್ಲಿಸು ಕ್ಲಿಕ್ ಮಾಡಿದರೆ ನೀವು ಸಂಪೂರ್ಣ ಜಾಲತಾಣವನ್ನು ನೋಡಲು ಸಾಧ್ಯವಾಗುತ್ತದೆ ನೀವು ಇದೇ ಮಾದರಿಯಲ್ಲಿ ಬೇರೆ ಬೇರೆ ಸೋಸುವಿಕೆಗಳನ್ನು ಬಳಸಬಹುದು ನೀವು ಉಳಿಸಬಹುದು ಮೊದಲ ಸೋಸುವಿಕೆ ಅನ್ವಯಿಸುವ ತದನಂತರ ಈ ನಿರ್ದಿಷ್ಟ ರೇಖಾಚಿತ್ರ ಉಳಿಸಲು ಸ್ಕ್ರೀನ್ಶಾಟ್ ಉಪಕರಣವನ್ನು ಕ್ಲಿಕ್ ಸ್ಕ್ರೀನ್ಶಾಟ್ ರೇಖಾಚಿತ್ರ ಮಾಡಬೇಕು ಈಗ ನಾವು ಸೋಸುವಿಕೆಗಳ ಟ್ಯಾಬ್ ಅನ್ನು ಕುಗ್ಗಿಸೋಣ ಮತ್ತು ಗೆಫಿನ ಪೂರ್ವವೀಕ್ಷಣೆ ಟ್ಯಾಬ್ ಅನ್ನು ನೋಡೋಣ ಪೂರ್ವವೀಕ್ಷಣೆ ಟ್ಯಾಬ್ ಮೇಲಿನ ಬಲಭಾಗದಲ್ಲಿರುತ್ತದೆ ಪೂರ್ವವೀಕ್ಷಣೆ ಟ್ಯಾಬ್ ರಚಿಸಿದ ರೇಖಾಚಿತ್ರನ ದೃಶ್ಯೀಕರಣವನ್ನು ಸರಿಹೊಂದಿಸಲು ಸುಧಾರಿತ ಆಯ್ಕೆಯನ್ನು ಒದಗಿಸುತ್ತದೆ ಒಮ್ಮೆ ನೀವು ರಿಫ್ರೆಶ್ಅನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಬಲಭಾಗದಲ್ಲಿ ರೇಖಾಚಿತ್ರ ದೃಶ್ಯೀಕರಣವನ್ನು ನೋಡಲು ನಿಮಗೆ ಸಾಧ್ಯವಾಗುತ್ತದೆ ಈ ರೇಖಾಚಿತ್ರ ದೃಶ್ಯೀಕರಣ ಅಂಚುಗಳ ವಕ್ರವಾಗಿರುತ್ತವೆ ಏನು ಡೀಫಾಲ್ಟ್ ಆಯ್ಕೆಗಳನ್ನು ಇರುತ್ತವೆ ಏಕೆಂದರೆ ಕೆಳಗೆ ಹೋಗಿ ನೋಡಿದಾಗ ಪೂರ್ವನಿಗದಿಗಳ ಅಂಚುಗಳಲ್ಲಿ ಡೀಫಾಲ್ಟ್ನಲ್ಲಿ ಮತ್ತು ಬಾಗಿದ ಆಯ್ಕೆಯನ್ನು ಆಯ್ಕೆ ಮಾಡದೆ ಮತ್ತೆ ರಿಫ್ರೆಶ್ ಕ್ಲಿಕ್ ಮಾಡಿ ಈಗ ಅಂಚುಗಳು ನೇರವಾಗಿರುತ್ತವೆ ಮತ್ತು ವಕ್ರವಾಗಿರುವುದಿಲ್ಲ ಎಲ್ಲಾ ಅಂಚುಗಳು ಒಂದೇ ದಪ್ಪದಿಂದ ಇರಬೇಕೆಂದು ನೀವು ಬಯಸಿದರೆ ನಂತರ ತೂಕವನ್ನು ಮರುಹೊಂದಿಸಿ ಮತ್ತು ರಿಫ್ರೆಶ್ ಕ್ಲಿಕ್ ಮಾಡಿ ಇದು ಎಲ್ಲಾ ಅಂಚುಗಳು ಒಂದೇ ದಪ್ಪಕ್ಕೆ ಕಾರಣವಾಗುತ್ತದೆ ಇದೀಗ ಪೂರ್ವನಿಯೋಜಿತವಾಗಿ ನೋಡ್ ಗುರುತಿಸುವುದನ್ನು ನೋಡಲು ನಮಗೆ ಸಾಧ್ಯವಾಗುತ್ತಿಲ್ಲ ನೋಡ್ ಗುರುತಿಸುವುದನ್ನು ನೋಡಲು ನೋಡ್ ಗುರುತುಗಳ ಅಡಿಯಲ್ಲಿ ಗುರುತುಗಳನ್ನು ತೋರಿಸಿ ಎನ್ನುವ ಆಯ್ಕೆಯನ್ನು ಕ್ಲಿಕ್ ಮಾಡಿ ಮತ್ತು ರಿಫ್ರೆಶ್ ಅನ್ನು ಮತ್ತೊಮ್ಮೆ ಒತ್ತಿರಿ ಈಗ ನೀವು ನೋಡ್ ಗುರುತುಗಳನ್ನು ನೋಡಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಅಕ್ಷರಗಳ ಗಾತ್ರವನ್ನು ನೀವು ಸರಿಹೊಂದಿಸಬಹುದು ನಾವು ಅಕ್ಷರ ಗಾತ್ರವನ್ನು 9 ಕ್ಕೆ ಬದಲಾಯಿಸೋಣ ಮತ್ತು ರಿಫ್ರೆಶ್ ಒತ್ತಿರಿ ಮುನ್ನೋಟ ಟ್ಯಾಬ್ಹೊಂದಿದೆ ಅದು ಕೆಳಗಿನ ಎಡಭಾಗದಲ್ಲಿಆದರಫ್ತು ಆಜ್ಞೆಯನ್ನು ನೀವು ರಫ್ತು ಆಜ್ಞೆಯನ್ನು ಮೇಲೆ ಕ್ಲಿಕ್ ಮಾಡಿದರೆ ನೀವು ಶೇಖರಿಸಿಡಲು ಹಲವಾರು ಆಯ್ಕೆಗಳನ್ನು ಉತ್ಪತ್ತಿಯಾಗುವ ಕಡತ ಎರಡೂ pdf ಸ್ವರೂಪದಲ್ಲಿ PNG ಅಥವಾ SVG ನೀಡುತ್ತದೆ ಈಗ ನಾವು ದೃಶ್ಯೀಕರಣವನ್ನು ವೀಕ್ಷಿಸಲು ಅವಲೋಕನ ಟ್ಯಾಬ್ಗೆ ಹಿಂತಿರುಗಿ ನೋಡೋಣ ಒಂದು ವೇಳೆ ಡೇಟಾ ಪ್ರಯೋಗಾಲಯದಲ್ಲಿ ನಿರ್ದಿಷ್ಟ ನೋಡ್ನ ಕುರಿತು ನೀವು ವಿವರವಾಗಿ ತಿಳಿದುಕೊಳ್ಳಲು ಬಯಸಿದರೆ ನೀವು ಮೊದಲು ಆಯ್ದ ಸಾಧನಕ್ಕೆ ಹೋಗಬಹುದು ಸುಳಿದಾಡಿ ನಿರ್ದಿಷ್ಟ ನೋಡ್ನ ಮೇಲೆ ಬಲ ಕ್ಲಿಕ್ ಮಾಡಿ ತದನಂತರ ಡೇಟಾ ಪ್ರಯೋಗಾಲಯದಲ್ಲಿ ಆಯ್ಕೆಮಾಡಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ನೀವು ಈಗ ಡೇಟಾ ಪ್ರಯೋಗಾಲಯಕ್ಕೆ ಹೋದರೆ ನಿರ್ದಿಷ್ಟ ಸಾಲು ಪ್ರಮುಖವಾಗಿ ಕಾಣುತ್ತದೆ ಮತ್ತು ನೀವು ನಿರ್ದಿಷ್ಟ ನೋಡ್ ಅನ್ನು ಹೆಚ್ಚು ವಿವರವಾಗಿ ಮತ್ತು ನೋಡ್ಗಳ ಟ್ಯಾಬ್ ಅನ್ನು ನೋಡಬಹುದು ನೀವು ಡೇಟಾ ಪ್ರಯೋಗಾಲಯದಿಂದ ದೃಶ್ಯೀಕರಣದಲ್ಲಿ ನಿರ್ದಿಷ್ಟ ನೋಡ್ಅನ್ನು ಆಯ್ಕೆ ಮಾಡಲು ಬಯಸುತ್ತೀರಿ ಎಂದು ಹೇಳೋಣ ನಂತರ ನಿರ್ದಿಷ್ಟ ಸಾಲಿಗೆ ಹೋಗಿ ಬಲ ಕ್ಲಿಕ್ ಮಾಡಿ ಮತ್ತು ನಂತರ ಅವಲೋಕನದಲ್ಲಿ ಆಯ್ಕೆಮಾಡಿ ಈಗ ನೀವು ಅವಲೋಕನಕ್ಕೆ ಹೋದಾಗ ನಿರ್ದಿಷ್ಟ ನೋಡ್ಅನ್ನು ಪ್ರಮುಖವಾಗಿ ಮಾಡಲಾಗುತ್ತದೆ ಈ ಒಂದು ಸುಲಭ ಉಲ್ಲೇಖಿಸಲು ದೃಶ್ಯೀಕರಣ ದತ್ತಾಂಶ ಪ್ರಯೋಗಾಲಯದಿಂದ ಈಚೆಗೆ ಗ್ರಂಥಿಗಳು ಮಾರ್ಗವಾಗಿದೆ ನಾವು ಪೂರ್ವವೀಕ್ಷಣೆ ಟ್ಯಾಬ್ಗೆ ಹಿಂತಿರುಗಿ ನೋಡೋಣ ಕೆಳಗಿರುವ ಪಟ್ಟಿಯಲ್ಲಿ ಹೆಚ್ಚಿನ ಆಯ್ಕೆಗಳನ್ನು ನೋಡೋಣ ಟ್ಯಾಗ್ ಕ್ಲೌಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರಿಫ್ರೆಶ್ ಒತ್ತಿರಿ ಇದು ನೋಡ್ ಗುರುತುಗಳ ಟ್ಯಾಗ್ ಕ್ಲೌಡ್ ಅನ್ನು ರಚಿಸುತ್ತದೆ ಪ್ರಸ್ತುತ ಕೆಲಸದ ಸ್ಥಳವನ್ನು ಉಳಿಸಿಕೊಂಡು ನಾವು ಹೊಸ ಕೆಲಸದ ಸ್ಥಳದಲ್ಲಿ ರೇಖಾಚಿತ್ರ ಉಪವಿಭಾಗವನ್ನು ಸಹ ಆಯ್ಕೆ ಮಾಡಬಹುದು ಅದನ್ನು ಮಾಡಲು ನಾವು ಮತ್ತೊಮ್ಮೆ ಸೋಸುವಿಕೆಗಳ ಟ್ಯಾಬ್ ಅನ್ನು ಕ್ಲಿಕ್ ಮಾಡೋಣ ಮತ್ತು ಸೋಸುವಿಕೆಯನ್ನು ಅನ್ವಯಿಸೋಣ ನಾವು ಈಗ ಹಿಂದೆ ಅಸ್ತಿತ್ವದಲ್ಲಿರುವ ಸೋಸುವಿಕೆಯನ್ನು ಆಯ್ಕೆ ಮಾಡಲು ಪ್ರಯತ್ನಿಸಿದ್ದೇವೆ ಮತ್ತು ಸೋಸುವಿಕೆಯನ್ನು ಕ್ಲಿಕ್ ಮಾಡಿ ಸೋಸುವಿಕೆಗಳ ಟ್ಯಾಬ್ನ ಮೇಲ್ಭಾಗದಲ್ಲಿರುವ ಎರಡನೇ ಆಯ್ಕೆಯನ್ನು ನೋಡಿ ಅದು ಹೊಸ ಕೆಲಸದ ಸ್ಥಳಕ್ಕೆ ಸೋಸುವಿಕೆ ರೇಖಾಚಿತ್ರ ರಫ್ತು ಮಾಡಿ ಎಂದು ಹೇಳುತ್ತದೆ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದು ಹೊಸ ಕೆಲಸದ ಸ್ಥಳವನ್ನು ರಚಿಸುತ್ತದೆ ಅದು ಕೆಲಸದ ಸ್ಥಳ ಎರಡು ತೋರಿಸುತ್ತದೆ ಎರಡು ಕೆಲಸದ ಸ್ಥಳಕ್ಕೆ ಹೋಗಿ ಮತ್ತು ನಾವು ಮೊದಲು ಆಯ್ಕೆ ಮಾಡಿದ ಸೋಸುವಿಕೆ ಆಧಾರದ ಮೇಲೆ ರೇಖಾಚಿತ್ರನ ಉಪವಿಭಾಗವನ್ನು ಮಾತ್ರ ನೀವು ನೋಡಲು ಸಾಧ್ಯವಾಗುತ್ತದೆ ಈಗ ಇದಕ್ಕೆ ಯಾವುದೇ ಅಸ್ತಿತ್ವದಲ್ಲಿರುವ ಸೋಸುವಿಕೆಗಳನ್ನು ಅನ್ವಯಿಸಲಾಗಿಲ್ಲ ನೀವು ಅದನ್ನು ಕೆಲಸ ಮಾಡಲು ಮತ್ತು ಹೆಚ್ಚಿನ ಸೋಸುವಿಕೆಗಳನ್ನು ಅನ್ವಯಿಸಲು ಪ್ರಯತ್ನಿಸಬಹುದು ಅದರ ಮೇಲೆ ದೃಶ್ಯೀಕರಣದಲ್ಲಿ ಬದಲಾವಣೆ ಇತ್ಯಾದಿಗಳನ್ನು ಹೊಸ ರೇಖಾಚಿತ್ರ ಎಂದು ಪರಿಗಣಿಸಬಹುದು ಉದಾಹರಣೆಯಾಗಿ ಈ ಉಪ ರೇಖಾಚಿತ್ರನ ವಿನ್ಯಾಸವನ್ನು ಬದಲಾಯಿಸಲು ಪ್ರಯತ್ನಿಸೋಣ ಫೋರ್ಸ್ಯಾಟ್ಲಾಸ್ 2 ಅನ್ನು ಕ್ಲಿಕ್ ಮಾಡಿ ಮತ್ತು ಅಲ್ಗಾರಿದಮ್ ಅನ್ನು ಅನ್ವಯಿಸಿ ರೇಖಾಚಿತ್ರ ಸ್ಥಿರಗೊಳಿಸಿದ ನಂತರ ನಿಲ್ಲಿಸು ಕ್ಲಿಕ್ ಮಾಡಿ ಫಲಿತಾಂಶದ ರೇಖಾಚಿತ್ರವನ್ನು ನೋಡಲು ನೀವು ದೊಡ್ಡದಾಗಿ ಮಾಡಬಹುದು ನೀವು ಒಂದರಮೇಲೊಂದು ಇರಬಾರದೆಂದು ಕ್ಲಿಕ್ ಮಾಡಬಹುದು ಆದ್ದರಿಂದ ನೋಡ್ ಒಂದರಮೇಲೊಂದು ಇರುವುದಿಲ್ಲ ನೀವು ಬಯಸುವ ಯಾವುದೇ ಹೊಸ ಗುಣಲಕ್ಷಣಗಳ ಆಧಾರದ ಮೇಲೆ ನೀವು ನೋಡ್ಗಳನ್ನು ಪುನಃ ಬಣ್ಣಿಸಬಹುದು ಉದಾಹರಣೆಗೆ ಈಗ ಈ ಉಪ ರೇಖಾಚಿತ್ರಗಾಗಿ ನಾವು ಪದವಿಯಲ್ಲಿರುವ ಮತ್ತು ಅನ್ವಯಿಸುವ ಗುಣಲಕ್ಷಣವನ್ನು ಆರಿಸಿಕೊಳ್ಳೋಣ ಈ ರೀತಿಯಲ್ಲಿ ನೀವು ಮೂಲ ರೇಖಾಚಿತ್ರ ಭಾಗಗಳನ್ನು ಸೊಸಿ ಮಾಡುವ ಮೂಲಕ ಹೊಸ ಕೆಲಸದ ಸ್ಥಳಗಳಲ್ಲಿ ರಚಿಸಲು ಹೆಚ್ಚು ವಿವರವಾದ ವಿಶ್ಲೇಷಣೆ ಮತ್ತು ಉಪ ರೇಖಾಚಿತ್ರ ಹೊಂದಬಹುದು ಮೂಲ ರೇಖಾಚಿತ್ರಗೆ ಹಿಂತಿರುಗಲು ನೀವು ಮೇಲಿನ ಎಡ ಮೂಲೆಯಿಂದ ಕೆಲಸದ ಸ್ಥಳದ ಮೇಲೆ ಕ್ಲಿಕ್ ಮಾಡಬಹುದು ಇದು ಗೆಫಿ ಕುರಿತು ನಮ್ಮ ಉಪನ್ಯಾಸ ಪೂರ್ಣಗೊಳಿಸುತ್ತದೆ ಮತ್ತು ನೀವು ನೋಡ್ಗಳು ಮತ್ತು ಅಂಚುಗಳನ್ನು ಹೊಂದಿರುವ ಯಾವುದೇ ಡೇಟಾವನ್ನು ಆಧರಿಸಿ ಹೆಚ್ಚಿನ ರೇಖಾಚಿತ್ರಗಳನ್ನು ರಚಿಸಬಹುದು